ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಎನ್ ಎಲ್ ಮೂಕ್ಸ್ ಕೋರ್ಸ್ಗೆ ಮತ್ತೆ ಸ್ವಾಗತ ನಾನು ರವಿಚಂದ್ರನ್ ನಾನು ನಿಮಗೆ ಕೋರ್ಸ್ ಅನ್ನು ನೀಡುತ್ತಿದ್ದೇನೆ ನಾವು ಈ ಕೋರ್ಸ್ನ ಎರಡನೇ ವಾರದಲ್ಲಿದ್ದೇವೆ ಮತ್ತು ನಂತರ ಈ ವಾರದಲ್ಲಿ ಕೊನೆಯ ಎರಡು ಉಪನ್ಯಾಸಗಳಿವೆ ತದನಂತರ ಕೊನೆಯ ಎರಡು ಉಪನ್ಯಾಸಗಳಲ್ಲಿ ಸಂಘರ್ಷ ಪರಿಹಾರ ಕೌಶಲ್ಯಗಳಿಂದ ನಾವು ನಿರಂತರತೆಯನ್ನು ಹೊಂದಿದ್ದೇವೆ ಎಂದು ನಾನು ಭಾವಿಸಿದೆ ಒತ್ತಡವನ್ನು ನಿರ್ವಹಿಸುವುದನ್ನು ಹೊರತುಪಡಿಸಿ ಸಂಘರ್ಷ ಪರಿಹಾರ ಕೌಶಲ್ಯಗಳ ಮುಂದುವರಿಕೆಯಲ್ಲಿ ಒತ್ತಡವನ್ನು ಸಂಬಂಧಿಸುವುದು ಮುಂದಿನ ಎರಡು ಉಪನ್ಯಾಸಗಳಲ್ಲಿ ನಾವು ಒತ್ತಡದ ಬಗ್ಗೆ ನೋಡುತ್ತೇವೆ ಮತ್ತು ನಂತರ ನಾವು ಒತ್ತಡವನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದನ್ನು ನೋಡಲಿದ್ದೇವೆ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಮತ್ತು ಮೃದು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ನಾವು ಒತ್ತಡವನ್ನು ಹೇಗೆ ಬಳಸಬಹುದು ಎಂದು ನೋಡಲಿದ್ದೇವೆ ಈಗ ನಾನು ಪ್ರಾರಂಭಿಸುವ ಮೊದಲು ಹಿಂದಿನ ಉಪನ್ಯಾಸದಲ್ಲಿ ನಾವು ಏನು ಮಾಡಿದ್ದೇವೆ ಎಂಬುದನ್ನು ತ್ವರಿತವಾಗಿ ಪುನರಾವರ್ತಿಸೋಣ ಕಳೆದ ಉಪನ್ಯಾಸದಲ್ಲಿ ಸಂಘರ್ಷಗಳನ್ನು ಪರಿಹರಿಸುವ ಇತರ ಮಾರ್ಗಗಳನ್ನು ನಾನು ಚರ್ಚಿಸಿದ್ದೇನೆ ಹಿಂದಿನ ಉಪನ್ಯಾಸಗಳಲ್ಲಿ ನಾನು ಸಂಘರ್ಷಗಳನ್ನು ಪರಿಹರಿಸುವ ಸಾಮಾನ್ಯ ವಿಧಾನಗಳ ಬಗ್ಗೆ ಮಾತನಾಡಿದ್ದೇನೆ ವಿಶೇಷವಾಗಿ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ನಾನು ಪರಿಹಾರವನ್ನು ಬೇಡುವ ಬದಲು ಒತ್ತಿಹೇಳಿದ ಅಗತ್ಯದ ಬಗ್ಗೆ ಮಾತನಾಡಿದ್ದೇನೆ ನಂತರ ನಾನು ಅಂತರ್ವ್ಯಕ್ತೀಯ ಮತ್ತು ಆಂತರಿಕ ಗುಂಪಿನ ಸಂಘರ್ಷ ಬಗೆಗಳ ಬಗ್ಗೆಯೂ ಮಾತನಾಡಿದ್ದೇನೆ ಮತ್ತು ಎಲ್ಲಕ್ಕಿಂತ ಕಠಿಣವಾದದ್ದು ಅಂತರ್ವ್ಯಕ್ತೀಯ ಬಂಧವಾಗಿದೆ ಎಂಬ ಅಂಶವನ್ನು ನಾನು ಒತ್ತಿ ಹೇಳಿದ್ದೇನೆ ನಮ್ಮೊಳಗಿನ ಸಂಘರ್ಷಗಳನ್ನು ಜಯಿಸಲು ಅತ್ಯಂತ ಕಷ್ಟಕರವಾದವು ಹಾಗು ಪರಿಹರಿಸಲು ಕಷ್ಟಕರವಾದವು ನಂತರ ನಾವು ಸಂಘರ್ಷಗಳನ್ನು ನಕಾರಾತ್ಮಕ ದೃಷ್ಟಿಕೋನದಲ್ಲಿ ಏಕೆ ನೋಡುತ್ತೇವೆ ಎಂದು ನಾನು ಚರ್ಚಿಸಿದೆ ಮತ್ತು ನೀವು ಸಂಘರ್ಷವನ್ನು ಸಕಾರಾತ್ಮಕ ದೃಷ್ಟಿಕೋನದಿಂದ ಏಕೆ ನೋಡಬೇಕು ತದನಂತರ ನಾನು ಕೊಟ್ಟ ಸಲಹೆ ಎಂದರೆ ಸಂಘರ್ಷಕ್ಕೆ ಈ ಸಕಾರಾತ್ಮಕ ದೃಷ್ಟಿಕೋನವನ್ನು ಅಭಿವೃದ್ಧಿಪಡಿಸಲು ನಮಗೆ ಸಾಧ್ಯವಾದರೆ ಹೆಚ್ಚಿನ ಮಟ್ಟದ ಉತ್ಪಾದಕತೆಗೆ ಇದು ನಿಜವಾಗಿಯೂ ಅತ್ಯಗತ್ಯ ಎಂದು ನೀವು ಅರಿತುಕೊಳ್ಳುತ್ತೀರಿ ಇದು ಒಂದು ರೀತಿ ಸಂಬಂಧಗಳಲ್ಲಿ ಅನ್ಯೋನ್ಯತೆಯನ್ನು ಸುಗಮಗೊಳಿಸುತ್ತದೆ ಮತ್ತು ನಂತರ ಅದು ನಿಮ್ಮ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಈಗ ಪರಿಹರಿಸುವ ಕೆಲವು ಪ್ರಕಾರಗಳು ಎಂದರೆ ತಪ್ಪಿಸುವುದು ಸರಿಹೊಂದಿಸುವುದು ದಾಳಿ ಮಾಡುವುದು ಸಹಕರಿಸುವುದು ಸ್ಪರ್ಧಿಸುವುದು ಮತ್ತು ನಂತರ ರಾಜಿ ಮಾಡಿಕೊಳ್ಳುವುದು ಮುಂತಾದ ತ್ವರಿತ ಚರ್ಚೆಯನ್ನು ಮಾಡೋದಾಗಿದೆ ಅತ್ಯುತ್ತಮವಾದದ್ದು ಖಂಡಿತವಾಗಿಯೂ ಯಾವುದೆಂದರೆ ನೀವು ಸಹಕರಿಸಲು ಪ್ರಯತ್ನಿಸುತ್ತಿದ್ದರೆ ಅದುವೇ ಬಹುಶಃ ಅತ್ಯುತ್ತಮವಾದುದು ಆದರೆ ಪರಿಸ್ಥಿತಿಯ ಸನ್ನಿವೇಶವನ್ನು ಅವಲಂಬಿಸಿ ಕೆಲವೊಮ್ಮೆ ನೀವು ಹೊಂದಿಕೊಳ್ಳಬೇಕು ಎಂದು ನಾನು ಹೇಳಿದ್ದೇನೆ ಕೆಲವೊಮ್ಮೆ ನೀವು ರಾಜಿ ಮಾಡಿಕೊಳ್ಳಬೇಕಾಗಬಹುದು ವಿಶೇಷವಾಗಿ ಕೌಟುಂಬಿಕ ಸಂಬಂಧಗಳ ವಿಷಯದಲ್ಲಿ ತದನಂತರ ಸ್ನೇಹ ಕೆಲವೊಮ್ಮೆ ಸಂಘರ್ಷವನ್ನು ಪರಿಹರಿಸಲು ನೀವು ತ್ಯಾಗ ಮಾಡುತ್ತೀರಿ ಕೊನೆಯಲ್ಲಿ ನೀವು ಸಂಘರ್ಷಗಳನ್ನು ಪರಿಹರಿಸುವಲ್ಲಿ ಪರಿಣತರಾಗಲು ಪ್ರಯತ್ನಿಸಬೇಕು ಎಂದು ನಾನು ಹೇಳಿದೆ ಸಂಘರ್ಷಗಳನ್ನು ಸ್ವೀಕರಿಸಲು ಪ್ರಯತ್ನಿಸಿ ನಿಮ್ಮ ಸಾಮರ್ಥ್ಯಗಳನ್ನು ಪರೀಕ್ಷಿಸಿ ಮತ್ತು ನಂತರ ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಎಂದು ನಾನು ಸಲಹೆ ನೀಡಿದ್ದೇನೆ ಸಂಘರ್ಷಗಳು ಅಂತಿಮವಾಗಿ ನಿಮ್ಮ ವ್ಯಕ್ತಿತ್ವವನ್ನು ಬಲಪಡಿಸಲು ಗುಪ್ತ ಅವಕಾಶಗಳಾಗಿವೆ ಮತ್ತು ಸಂಘರ್ಷಗಳು ಸಾಮರಸ್ಯದ ಸಂಬಂಧಗಳನ್ನು ಬೆಳೆಸಲು ನಿಮಗೆ ಸಹಾಯ ಮಾಡುತ್ತವೆ ಮತ್ತು ಈ ಎರಡು ಅಂಶಗಳು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಯಶಸ್ಸಿಗೆ ನಿಜವಾಗಿಯೂ ಮುಖ್ಯವಾಗಿವೆ ನಿಮ್ಮ ಉದ್ಯೋಗದಾತನು ನಿಮ್ಮಲ್ಲಿ ಒಂದು ಅತ್ಯುತ್ತಮ ಗುಣವನ್ನು ಹುಡುಕುತ್ತಿದ್ದರೆ ಆ ಗುಣದಿಂದಾಗಿ ಅವನು ಸಂಘರ್ಷ ಪರಿಹಾರ ಕೌಶಲ್ಯಗಳಿರಬಹುದಾದ ಕೆಲಸಕ್ಕೆ ನಿಮ್ಮನ್ನು ಆಯ್ಕೆ ಮಾಡುವ ವಿಷಯದಲ್ಲಿ ನಿಮಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬಹುದು ಈಗ ಅದರ ಜೊತೆಗೆ ನೀವು ಸಂಘರ್ಷ ಪರಿಹಾರದಲ್ಲಿ ಉತ್ತಮವಾಗಿದ್ದರೆ ನೀವು ಹಾಗೆ ನಿಮಗೆ ಹೆಚ್ಚಿನ ಕೆಲಸ ಅಥವಾ ಹೆಚ್ಚುವರಿ ಕೆಲಸ ನೀಡಿದಾಗ ಅಥವಾ ನಿಮಗೆ ಹೊಸ ರೀತಿಯ ಕೆಲಸವನ್ನು ನೀಡಿದಾಗ ಹೆಚ್ಚು ಒತ್ತಡಕ್ಕೆ ಒಳಗಾಗಬಾರದು ಎಂದು ಅವರು ನಿರೀಕ್ಷಿಸುತ್ತಾರೆ ಆದ್ದರಿಂದ ಒತ್ತಡವನ್ನು ನಿಭಾಯಿಸಲು ನಿಮಗೆ ಕೆಲವು ಮೃದು ಕೌಶಲ್ಯಗಳಿರಬೇಕೆಂದು ಎಂದು ಅವರು ನಿರೀಕ್ಷಿಸುತ್ತಾರೆ ಇದರಲ್ಲಿ ಮತ್ತು ಮುಂದಿನದರಲ್ಲಿ ನಾವು ಮೊದಲು ಅರ್ಥಮಾಡಿಕೊಳ್ಳಲು ಮತ್ತು ನಂತರ ಒತ್ತಡ ಎಂದರೇನು ಎಂಬುದನ್ನು ನಿಭಾಯಿಸಲು ಪ್ರಯತ್ನಿಸೋಣವೇ ಈಗ ಒತ್ತಡದ ಬಗ್ಗೆ ಒಂದು ರೀತಿಯ ಸ್ವಯಂ ಅರಿವಿನ ಕಡೆ ನೋಡೋದಾದರೆ ಅನೇಕ ಜನರು ಓಹ್ ನನಗೆ ಯಾವುದೇ ಒತ್ತಡವಿಲ್ಲ ಮತ್ತು ಕೆಲವರು ನಾನು ತುಂಬಾ ಒತ್ತಡದಲ್ಲಿದ್ದೇನೆ ಎಂದು ಭಾವಿಸುತ್ತಾರೆ ಮತ್ತು ಕೆಲವರು ಕೇಳುತ್ತಾರೆ ಒತ್ತಡ ಎಂದರೇನು ಬಹುಶಃ ನಾನು ಭಾಗಶಃ ಒತ್ತಡದಲ್ಲಿದ್ದೇನೆ ಆದರೆ ಅದರ ಬಗ್ಗೆ ನನಗೆ ಖಚಿತತೆ ಇಲ್ಲ ಎನ್ನುವವರೂ ಇದ್ದಾರೆ ಈಗ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ ಮತ್ತು ನಂತರ ನೀವು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತಿದ್ದೀರಿ ಎಂದು ನೀವು ನೋಡುತ್ತೀರಿ ಮತ್ತು ನಿಮ್ಮ ಪ್ರತಿಕ್ರಿಯೆಯನ್ನು ಅವಲಂಬಿಸಿ ನೀವು ಆವರ್ತನವನ್ನು ಗಮನಿಸಬಹುದು ಉದಾಹರಣೆಗೆ ನೀವು ಈ ರೀತಿಯ ಲಕ್ಷಣಗಳನ್ನು ಎಷ್ಟು ಬಾರಿ ಹೊಂದಿದ್ದೀರಿ ಮತ್ತು ನಂತರ ನೀವು ಹೆಚ್ಚು ಒತ್ತಡದಲ್ಲಿದ್ದೀರಾ ಕಡಿಮೆ ಒತ್ತಡದಲ್ಲಿದ್ದೀರಾ ಅಥವಾ ಅಷ್ಟೊಂದು ಒತ್ತಡದಲ್ಲಿದ್ದೀರಾ ಎಂಬುದನ್ನು ಅಳೆಯಲು ಸಾಧ್ಯವಾಗುತ್ತದೆ ಈಗ ಒತ್ತಡದ ಬಗ್ಗೆ ನಿಮಗೆ ಸ್ವಯಂ ಅರಿವು ಮೂಡಿಸುವ ಪ್ರಶ್ನೆಗಳು ಯಾವುವು ಈಗ ಕೆಲವು ಪ್ರಶ್ನೆಗಳನ್ನು ನೋಡಿ ನನಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಲಾಗುವುದಿಲ್ಲ ಆದರೆ ಕೆಲವು ಸಾಮಾನ್ಯವಾದ ಪ್ರಶ್ನೆಗಳೆಂದರೆಃ ನೀವು ಇತರರ ಬಗ್ಗೆ ಸಿಟ್ಟುಗೊಂಡಿದ್ದೀರಾ ಎಂದು ನಿಮ್ಮನ್ನು ಕೇಳಿಕೊಳ್ಳಿ ಕೆಲವೊಮ್ಮೆ ಕಾರಣವಿಲ್ಲದೆಯೇ ನೀವು ಬೆಳಿಗ್ಗೆ ಏಳುತ್ತೀರಿ ಮತ್ತು ನಂತರ ನೀವು ಮೊದಲು ಭೇಟಿಯಾದ ವ್ಯಕ್ತಿಯು ಅವನನ್ನು ಅಥವಾ ಅವಳನ್ನು ಕಡೆಗಣಿಸುತ್ತೀರಿ ನೀವು ತುಂಬಾ ಕಿರಿಕಿರಿಗೊಂಡಿದ್ದೀರಿ ಮತ್ತು ನಂತರ ನೀವು ಆ ವ್ಯಕ್ತಿಯನ್ನು ಕಿರಿಕಿರಿಗೊಳಿಸುತ್ತೀರಿ ಮತ್ತು ನಿಮ್ಮ ಸುತ್ತಲಿನ ಜನರು ನಿಮಗೆ ಏನು ತಪ್ಪಾಗಿದೆ ಎಂದು ಆಶ್ಚರ್ಯ ಪಡುತ್ತಾರೆ ನಿಮಗೆ ಆಗಾಗ್ಗೆ ತಲೆನೋವು ಬರುತ್ತದೆಯೇ ಆದ್ದರಿಂದ ತಲೆನೋವು ಎಲ್ಲಾ ಮನುಷ್ಯರಿಗೆ ಸಾಂದರ್ಭಿಕವಾಗಿ ಬರುತ್ತದೆ ಮತ್ತು ಇದು ಸಾಮಾನ್ಯವಾಗಿದೆ ಆದರೆ ನಂತರ ನಿಮಗೆ ತಲೆನೋವು ಬರುತ್ತದೆಯೇ ನಿಮಗೆ ಈ ವಿಭಜಿತ ತಲೆನೋವು ಬರುತ್ತದೆಯೇ ಕೆಲವೊಮ್ಮೆ ನೀವು ಕಂಡುಕೊಳ್ಳೋದೇನೆಂದರೆ ಇದು ತುಂಬಾ ಕಷ್ಟಕರವಾಗಿದೆ ಮತ್ತು ನಂತರ ನೀವು ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ನಿಮಗೆ ಅರ್ಥವಾಗುತ್ತಿದೆಯೇ ನೀವು ಇದ್ದಕ್ಕಿದ್ದಂತೆ ನಿಮ್ಮ ತೂಕವನ್ನು ಕಡಿಮೆ ಮಾಡುತ್ತೀರಾ ಅಥವಾ ನಿಮ್ಮ ತೂಕವನ್ನು ಹೆಚ್ಚಿಸಿಕೊಳ್ಳುತ್ತೀರಾ ಮತ್ತು ಇವೆರಡೂ ನಿಮ್ಮ ಆಹಾರ ಪದ್ಧತಿಯೊಂದಿಗೆ ಸಂಬಂಧ ಹೊಂದಿವೆ ಇದ್ದಕ್ಕಿದ್ದಂತೆ ನೀವು ಅತಿಯಾಗಿ ತಿನ್ನಲು ಪ್ರಾರಂಭಿಸುತ್ತೀರಿ ಅಂದರೆ ನೀವು ಅತಿಯಾಗಿ ತಿನ್ನಲು ಪ್ರಾರಂಭಿಸುತ್ತೀರಿ ಅಥವಾ ಇದ್ದಕ್ಕಿದ್ದಂತೆ ನೀವು ತಿನ್ನುವ ಆಸಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತೀರಿ ಮತ್ತು ನಂತರ ನೀವು ತಿನ್ನುವುದನ್ನು ತಪ್ಪಿಸುತ್ತೀರಿ ಕನಿಷ್ಠ ತಿನ್ನುತ್ತೀರಿ ಅಥವಾ ನೀವು ಜಂಕ್ ಫುಡ್ ಎಂದು ಕರೆಯಲ್ಪಡುವ ಆಹಾರವನ್ನು ಸೇವಿಸುತ್ತೀರಿ ಮತ್ತು ನೀವು ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡಲು ಪ್ರಯತ್ನಿಸುತ್ತೀರಿ ತದನಂತರ ನೀವು ಆಗಾಗ್ಗೆ ಶೀತವನ್ನು ಅನುಭವಿಸುತ್ತೀರಾ ನೀವು ಆಗಾಗ್ಗೆ ಅನಾರೋಗ್ಯಕ್ಕೆ ಒಳಗಾಗುತ್ತೀರಾ ತದನಂತರ ನೀವು ಅನಾರೋಗ್ಯಕ್ಕೆ ಒಳಗಾಗಿದ್ದರೂ ಚೇತರಿಸಿಕೊಳ್ಳಲು ಸಮಯ ತೆಗೆದುಕೊಳ್ಳುವವರು ನೀವೇನಾ ನೀವು ಎಲ್ಲಾ ಸಮಯದಲ್ಲೂ ಹಾಸಿಗೆಯ ಮೇಲೆ ಇರುತ್ತೀರಿ ಮತ್ತು ನಂತರ ನೀವು ಅದರಿಂದ ಹೊರಬರಲು ಸಾಧ್ಯವಾಗುವುದಿಲ್ಲವೇ ತದನಂತರ ನೀವು ಹೊರಗೆ ಬಂದರೂ ನೀವು ದಣಿದಿದ್ದೀರಿ ಮತ್ತು ನಂತರ ನೀವು ಉತ್ತೇಜಕ ಶಕ್ತಿಯೊಂದಿಗೆ ಹಿಂತಿರುಗಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತೀರಿ ಕೆಲವೊಮ್ಮೆ ನೀವು ಜನರ ಮೇಲೆ ಈ ರೀತಿ ಕೂಗುತ್ತೀರಾ ಹಾಗಾದರೆ ನಿಮಗೆ ರಾತ್ರಿಯಿಡೀ ನೆಮ್ಮದಿಯ ನಿದ್ದೆ ಬರುತ್ತಿದೆಯೇ ನಿಮಗೆ ರಾತ್ರಿ ನಿದ್ದೆಯ ಸಮಸ್ಯೆ ಇದೆಯೇ ನೀವು ಇದ್ದಕ್ಕಿದ್ದಂತೆ ಒಂದು ದುಃಸ್ವಪ್ನದಿಂದ ಅಥವಾ ಯಾವುದೋ ರೀತಿಯ ಗೊಂದಲದ ಆಲೋಚನೆಯಿಂದ ಎದ್ದೇಳುತ್ತೀರಾ ತದನಂತರ ನಿಮಗೆ ನಿದ್ದೆ ಮಾಡಲು ಸಾಧ್ಯವಾಗುವುದಿಲ್ಲ ಅಥವಾ ಕೆಟ್ಟ ಪರಿಸ್ಥಿತಿ ಎಂದರೆ ನಿಮ್ಮ ಸಮಸ್ಯೆ ನೀವು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಿದರೂ ನೀವು ಸುತ್ತಮುತ್ತಲಿನ ಪರಿಸರವನ್ನು ಬದಲಾಯಿಸಿದರೂ ಸಹ ನಿಮಗೆ ತುಂಬಾ ಆಳವಾದ ನಿದ್ರೆಗೆ ಬೀಳುವುದು ಸಾಧ್ಯವಾಗುವುದಿಲ್ಲ ಇದು ಕೇವಲ ತೊಂದರೆಗೊಳಗಾದ ಅಡ್ಡಿಪಡಿಸಿದ ನಿದ್ರೆಯಾಗಿದೆ ಹಾಗಾದರೆ ನೀವು ಸಮಸ್ಯೆಯನ್ನು ಎದುರಿಸುತ್ತಿದ್ದೀರಾ ನೀವು ಆಗಾಗ್ಗೆ ಕೀಲಿಗಳನ್ನು ಕಳೆದುಕೊಳ್ಳುವ ಅಥವಾ ಕೀಲಿಗಳನ್ನು ತಪ್ಪಾಗಿ ಇರಿಸಿ ಹುಡುಕುವ ವ್ಯಕ್ತಿಯೇ ಪೆನ್ನು ಗಳು ಉದಾಹರಣೆಗೆ ಆಗಾಗ್ಗೆ ಪೆನ್ನುಗಳು ಕಳೆದುಹೋಗುತ್ತಿವಿಯೇ ಈ ದಿನಗಳಲ್ಲಿ ಮೊಬೈಲ್ಗಳು ನೀವು ನಿಮ್ಮ ಮೊಬೈಲ್ಗಳನ್ನು ತಪ್ಪಾಗಿ ಇರಿಸುತ್ತೀರಾ ಅಥವಾ ನೀವು ಆಗಾಗ್ಗೆ ನಿಮ್ಮ ಮೊಬೈಲ್ ಅನ್ನು ಕಳೆದುಕೊಳ್ಳುತ್ತೀರಾ ಅವರು ಖರೀದಿಸಿದ ಮೊದಲನೆಯ ಮೊಬೈಲ್ ಅನ್ನು 10 ವರ್ಷಗಳ ಕಾಲ ಇಟ್ಟುಕೊಳ್ಳುವ ಜನರಿದ್ದಾರೆ ಇನ್ನು ಕೆಲವರಿದ್ದಾರೆ ಸಹಜವಾಗಿ ಅವರು ಅದನ್ನು ಫ್ಯಾಷನ್ಗೆ ಅನುಗುಣವಾಗಿ ಬದಲಾಯಿಸುತ್ತಾರೆ ಆದರೆ ಅವರು ಮೊಬೈಲ್ಗಳನ್ನು ಕಳೆದುಕೊಳ್ಳುತ್ತಿರುವುದರಿಂದ ಅದನ್ನು ಬದಲಾಯಿಸುವಜನರಿದ್ದಾರೆ ನೀವೂ ಹಾಗೇನೇ ಆಮೇಲೆ ಸಾಮಾನ್ಯವಾಗಿ ನೀವು ಮಾಡುವ ಯಾವುದೇ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ ಆಗಾಗ್ಗೆ ನೀವು ಜನರಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತೀರಿ ಮತ್ತು ಕೆಲವೊಮ್ಮೆ ಕೆಲವು ಜನರನ್ನು ಭೇಟಿಯಾಗಲು ನಿಮಗೆ ಭಯವಾಗುತ್ತದೆಯೇ ನೀವು ಅನೇಕ ಇಮೇಲ್ಗಳಿಗೆ ಅನೇಕ ಫೋನ್ ಕರೆಗಳಿಗೆ ಪ್ರತಿಕ್ರಿಯಿಸಬೇಕಾದರೆ ಒಂದೇ ಸಮಯದಲ್ಲಿ ಹಲವು ಕೆಲಸ ಮಾಡಲು ನಿಮಗೆ ಸಿಟ್ಟು ಬರುತ್ತದೆಯೇ ತದನಂತರ ಯಾರಾದರೂ ನಿಮ್ಮನ್ನು ಹೊರಗಡೆ ಹೋಗಲು ಕರೆದಾಗ ನೀವು ಆಗಾಗ್ಗೆ ಮೂಡಿ ಆಗುತ್ತೀರಾ ಯಾರಾದರೂ ಪಾರ್ಟಿಗೆ ಕರೆದರೂ ನಾನು ಈ ಪಾರ್ಟಿಗೆ ಬರಲು ಸಾಧ್ಯವಿಲ್ಲದ ಮನಸ್ಥಿತಿಯಲ್ಲಿದ್ದೇನೆ ಎಂದು ನೀವು ಹೇಳುತ್ತೀರಾ ಹಾಗಾದರೆ ನೀವು ಆಗಾಗ್ಗೆ ಮೂಡಿ ಆಗುವ ರೀತಿಯವರಾಗಿದ್ದೀರಾ ಹೆಚ್ಚಿನ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಹೌದು ಎಂದಾದರೆ ಮತ್ತು ಅದು ಆವರ್ತನವನ್ನು ಅವಲಂಬಿಸಿದ್ದರೆ ಹೆಚ್ಚಿನ ಆವರ್ತನ ಮಧ್ಯಮ ಆವರ್ತನ ಕಡಿಮೆ ಆವರ್ತನ ಆಗಿದ್ದಲ್ಲಿ ನೀವು ನಿಜವಾಗಿಯೂ ಒತ್ತಡದಲ್ಲಿದ್ದೀರಿ ಎಂದು ನೀವು ಹೇಳಬಹುದು ನೀವು ಒತ್ತಡಕ್ಕೊಳಗಾಗಿದ್ದೀರಿ ಮತ್ತು ನಂತರ ನೀವು ಎಷ್ಟು ಬಾರಿ ಒತ್ತಡಕ್ಕೊಳಗಾಗುತ್ತೀರಿ ಎಂಬುದರ ಆಧಾರದ ಮೇಲೆ ನೀವು ನಾನು ಕೇಳಿದ ಪ್ರಶ್ನೆಗಳಲ್ಲಿ ಕೆಲವು ವಿಧಾನಗಳಲ್ಲಿ ಹೇಗೆ ವರ್ತಿಸುತ್ತೀರಾ ನೀವು ನಿರ್ಧರಿಸಬೇಕು ನೀವು ಎಷ್ಟು ಒತ್ತಡದಲ್ಲಿದ್ದೀರಿ ಎಂದು ನಿಮಗೆ ತಿಳಿದಿದೆ ಹೆಚ್ಚು ಒತ್ತಡ ಮಧ್ಯಮ ಒತ್ತಡ ಅಥವಾ ಕಡಿಮೆ ಒತ್ತಡವೇ ಈಗ ನೀವು ನನ್ನನ್ನು ಕೇಳಿದರೆ ನಾನು ಕೆಲವು ಅನುಮಾನಗಳನ್ನು ನಿವಾರಿಸಲು ಪ್ರಯತ್ನಿಸುತ್ತೇನೆ ನಾವೆಲ್ಲರೂ ಒತ್ತಡಕ್ಕೆ ಒಳಗಾಗುತ್ತೇವೆಯೇ ಹೌದು ಖಂಡಿತ ಮತ್ತು ನಾನು ಇದರ ಬಗ್ಗೆ ಹೆಚ್ಚು ಮಾತನಾಡಲಿದ್ದೇನೆ ಆದರೆ ನಾವು ಅದಕ್ಕೆ ಹೋಗುವ ಮೊದಲು ಏನು ಇದು ಒತ್ತಡವೇ ಒತ್ತಡವು ಮಾನಸಿಕ ಒತ್ತಡವಾಗಿದೆ ಮಾನಸಿಕವಾಗಿ ನೀವು ಸಾಕಷ್ಟು ಒತ್ತಡವನ್ನು ಅನುಭವಿಸುತ್ತೀರಿ ಇದು ಭಾವನಾತ್ಮಕ ಚಿಂತೆಯಾಗಿದೆ ನೀವು ತುಂಬಾ ಚಿಂತಿತರಾಗಿದ್ದೀರಿ ನೀವು ಆತಂಕಗೊಂಡಿದ್ದೀರಿ ತದನಂತರ ದೈಹಿಕವಾಗಿ ಈ ಒತ್ತಡವು ನಿಮ್ಮ ಮೇಲೆ ದಾಳಿ ಮಾಡಿದಾಗ ಅದು ಒಂದು ರೀತಿಯ ಸ್ಟ್ರೈನ್ ಉಂಟುಮಾಡುತ್ತದೆ ಈಗ ಇವೆಲ್ಲವೂ ಸನ್ನಿವೇಶದ ಬೇಡಿಕೆಗಳ ನಡುವಿನ ಅಸಮತೋಲನದಿಂದಾಗಿ ಉಂಟಾಗಿದೆ ಅಂದರೆ ನಿಮಗೆ ಪರಿಸರದಿಂದ ಬೇಡಿಕೆಗಳಿವೆ ಮತ್ತು ಅದನ್ನು ನಿಭಾಯಿಸುವ ವ್ಯಕ್ತಿಯ ಸಾಮರ್ಥ್ಯದಿಂದ ಬರುತ್ತದೆ ಆದ್ದರಿಂದ ನೀವು ಅದಕ್ಕೆ ಪ್ರತಿಕ್ರಿಯಿಸುವಂತೆ ಕೇಳಿಕೊಳ್ಳುವ ಬೇಡಿಕೆಗಳನ್ನು ನಿಭಾಯಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಒಂದು ನಿರ್ದಿಷ್ಟ ನಿರೀಕ್ಷಿತ ರೀತಿಯಲ್ಲಿ ನಂತರ ನೀವು ಒತ್ತಡಕ್ಕೆ ಒಳಗಾಗುತ್ತೀರಿ ಒತ್ತಡವನ್ನು ನೋಡುವ ಇನ್ನೊಂದು ವಿಧಾನವನ್ನು ನೋಡಿ ಒತ್ತಡ ಎಂದರೇನು ನೀವು ಕೇವಲ ಒಂದು ಗಂಟೆಯಲ್ಲಿ ವಿಮಾನ ನಿಲ್ದಾಣವನ್ನು ತಲುಪಬೇಕಾದ ಪರಿಸ್ಥಿತಿಯನ್ನು ಊಹಿಸಿಕೊಳ್ಳೋಣ ಒಂದು ಗಂಟೆ ಸಮಯ ಸಿಕ್ಕಿತು ಆದರೆ ಅದಕ್ಕೂ ಮೊದಲು ನೀವು ನಿಮ್ಮ ಕಚೇರಿಯಲ್ಲಿರುವ 50 ಕಡತಗಳಿಗೆ ಸಹಿ ಹಾಕಬೇಕು 10 ಜನರೊಂದಿಗೆ ಮಾತನಾಡ ನಿಮ್ಮ ಅನುಪಸ್ಥಿತಿಯಲ್ಲಿ ಅವರು ಏನು ಕೆಲಸ ಮಾಡಬೇಕು ಎಂದು ಅವರಿಗೆ ತಿಳಿಸಬೇಕು ಮತ್ತು ಕೆಲವು ಜನರು ಕೆಲಸವನ್ನು ಮಾಡುತ್ತಿದ್ದರು ಮತ್ತು ಅವರು ಕೆಲಸವನ್ನು ಮುಗಿಸುವವರೆಗೆ ನೀವು ಕಾಯಬೇಕಾಗುತ್ತದೆ ಮತ್ತು ನಂತರ ನೀವು ಅವುಗಳಲ್ಲಿ ಕೆಲವಕ್ಕೆ ಸಹಿ ಹಾಕಬೇಕಾಗುತ್ತದೆ ತದನಂತರ ನೀವು ಮುಗಿಸಿದ್ದೀರಿ ಎಂದು ಹೇಳೋಣ ಸರಿ ಕೊನೆಯ ನಿಮಿಷದಲ್ಲಿ ನೀವು ಅವೆಲ್ಲವನ್ನೂ ಪೂರ್ಣಗೊಳಿಸಿದ್ದೀರಿ ತದನಂತರ ನೀವು ಕಾರಿನಲ್ಲಿದ್ದೀರಿ ನೀವು ಕೇವಲ ಹೋಗುತ್ತಿದ್ದೀರಿ ಆದರೆ ಕಾರು ಸರಿಯಾದ ವೇಗದ ಪ್ರಕಾರ ಹೋಗುತ್ತಿಲ್ಲ ಟ್ರಾಫಿಕ್ ಜಾಮ್ ಇರುವುದರಿಂದ ನೀವು ವಿಮಾನ ನಿಲ್ದಾಣವನ್ನು ತಲುಪಬಹುದಾದ ನಿರೀಕ್ಷಿತ ವೇಗಕ್ಕೆ ಹೋಗುತ್ತಿಲ್ಲ ಆದ್ದರಿಂದ ಅದು ತುಂಬಾ ನಿಧಾನವಾಗಿ ಚಲಿಸುತ್ತಿದೆ ನೀವು ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿಹಾಕಿಕೊಂಡಿದ್ದೀರಿ ಮತ್ತು ನೀವು ವಿಮಾನ ನಿಲ್ದಾಣವನ್ನು ತಲುಪುತ್ತಿರುವಾಗ ನಿಮ್ಮ ಹೆಂಡತಿಯಿಂದ ದಿಗಿಲು ಹುಟ್ಟಿಸುವ ಕರೆಯೊಂದು ಬರುತ್ತದೆ ಅವಳು ಅನಾರೋಗ್ಯದಿಂದ ಬಳಲುತ್ತಿದ್ದಾಳೆ ಮತ್ತು ಅವಳೊಂದಿಗೆ ಆಸ್ಪತ್ರೆಗೆ ಹೋಗಲು ನಿಮಗೆ ಸ್ವಲ್ಪ ಸಮಯವಿದೆಯೇ ಎಂದು ಅವಳು ಕೇಳುತ್ತಾಳೆ ಏಕೆಂದರೆ ಅವಳು ಹೊಸ ಸ್ಥಳದಲ್ಲಿದ್ದಾಳೆ ಮತ್ತು ನಂತರ ಅವಳಿಗೆ ಅವರು ಮಾತನಾಡೋ ಆ ಭಾಷೆ ತಿಳಿದಿಲ್ಲ ಮತ್ತು ನೀವು ಜೊತೆಯಾಗಿ ವೈದ್ಯರೊಂದಿಗೆ ಮಾತನಾಡಬೇಕೆಂದು ಅವಳು ಬಯಸುತ್ತಾಳೆ ಅವಳು ಆಸ್ಪತ್ರೆಗೆ ಹೋಗುವುದಕ್ಕೆ ಹೆದರಿಕೊಂಡಿದ್ದಾಳೆ ನೀವು ಆ ಪ್ರಮುಖ ಪ್ರವಾಸವನ್ನು ಕಳೆದುಕೊಳ್ಳುತ್ತೀರಾ ನೀವು ಹೋಗಿ ನಿಮ್ಮ ಪತ್ನಿಯನ್ನು ನೋಡುತ್ತೀರಾ ಇದನ್ನೆಲ್ಲಾ ಸಂಭಾಳಿಸಿ ನಂತರ ವಿಮಾನವನ್ನು ಹಿಡಿಯಲು ನಿಮಗೆ ಸಾಧ್ಯವಾಗುತ್ತದೆಯೇ ಈ ತರಹ ಎಲ್ಲಾ ವಿಷಯಗಳಿಗೆ ಒಂದು ಪರಿಹಾರವಿದೆ ಉದಾಹರಣೆಗೆ ನೀವು ನಿಮ್ಮ ಹೆಂಡತಿಗೆ ಗೊತ್ತಿರುವ ಯಾರನ್ನಾದರೂ ನೋಡಿಕೊಳ್ಳಲು ನಿಯೋಜಿಸಬಹುದು ನಿಮ್ಮ ನೀವು ಹಾರಾಟಕ್ಕೆ ಸಂಬಂಧಿಸಿದಂತೆ ವೇಗವಾಗಿ ಹೋಗುವುದರ ಮೂಲಕ ಏನನ್ನಾದರೂ ನಿರ್ವಹಿಸಬಹುದು ಆದರೆ ಆ ಕ್ಷಣದಲ್ಲಿ ನಿಮ್ಮ ಮನಸ್ಸು ವಿಶೇಷವಾಗಿ ಅಂದರೆ ಆಸ್ಪತ್ರೆಗೆ ಹೋಗಲು ನಿಮ್ಮ ಉಪಸ್ಥಿತಿಯ ಅಗತ್ಯವಿದೆ ಎಂದು ಕರೆ ಬಂದಾಗ ಯೋಚಿಸುವುದಿಲ್ಲ ಮತ್ತು ನಂತರ ನೀವು ಅಲ್ಲಿಗೆ ಹೋಗಬೇಕು ನೀವು ಭಾವನಾತ್ಮಕ ಸಂದಿಗ್ಧತೆ ಮಾನಸಿಕ ಒತ್ತಡದಲ್ಲಿದ್ದೀರಿ ಮತ್ತು ನಂತರ ನಿಮಗೆ ಏನು ಮಾಡಬೇಕು ಎಂದು ತಿಳಿಯುವುದಿಲ್ಲ ಆದ್ದರಿಂದ ಅದು ಒತ್ತಡದ ಪರಿಸ್ಥಿತಿಯಾಗಿದೆ ವಿವಿಧ ಜನರು ವಿವಿಧ ರೀತಿಯ ಒತ್ತಡಗಳನ್ನು ಎದುರಿಸುತ್ತಾರೆ ಆದರೆ ನಂತರ ಇನ್ನೂ ಕೆಲವು ಪ್ರಶ್ನೆಗಳನ್ನು ಕೇಳೋಣ ನೀವು ಕೇಳಬಹುದಾದ ಮೊದಲ ಪ್ರಶ್ನೆಯೆಂದರೆ ಮನುಷ್ಯ ಮಾತ್ರ ಒತ್ತಡಕ್ಕೊಳಗಾಗುತ್ತಾನೆಯೇ ಸ್ಪಷ್ಟವಾಗಿ ಹೇಳೋದಾದರೆ ಮನುಷ್ಯ ಮಾತ್ರ ಒತ್ತಡಕ್ಕೆ ಒಳಗಾಗುತ್ತಾನೆಯೇ ಉದಾಹರಣೆಗೆ ಸಸ್ಯಗಳು ಮತ್ತು ಪ್ರಾಣಿಗಳು ಹೌದು ಸಹಜವಾಗಿ ಸಸ್ಯಗಳು ಸಹ ಒತ್ತಡಕ್ಕೆ ಒಳಗಾಗುತ್ತವೆ ಬೀಜಗಳನ್ನು ಬಿತ್ತಲಾಗುತ್ತದೆ ಮತ್ತು ನಂತರ ಮೇಲ್ಮೈ ನೀರನ್ನು ಸರಿಯಾಗಿ ಸುರಿಯಲಾಗಿರುವುದಿಲ್ಲ ಎಂದು ಹೇಳೋಣ ಆದರೆ ನಂತರ ಯಾರಾದರೂ ಕೆಲವು ಕಲ್ಲುಗಳನ್ನು ಅಥವಾ ಏನನ್ನಾದರೂ ಹಾಕುತ್ತಾರೆ ಬೀಜವು ಬೆಳೆಯಲು ಸಾಧ್ಯವಾಗುವುದಿಲ್ಲ ಇದು ಒತ್ತಡಕ್ಕೆ ಒಳಗಾಗುತ್ತದೆ ಈಗ ಸಾಕಷ್ಟು ಸೂರ್ಯನ ಬೆಳಕು ಇಲ್ಲ ಸಾಕಷ್ಟು ನೀರು ಸುರಿಯುತ್ತಿಲ್ಲ ಸಾಕಷ್ಟು ರಸಗೊಬ್ಬರ ನೀಡಲಾಗಿಲ್ಲ ಆದ್ದರಿಂದ ನೀವು ಸಸ್ಯಕ್ಕೆ ಒತ್ತಡವನ್ನು ನೀಡುತ್ತಿದ್ದೀರಿ ಆದ್ದರಿಂದ ಕೆಲವು ಸಸ್ಯಗಳು ಹೊರಬರುತ್ತವೆ ಮತ್ತು ನಂತರ ಅವು ಬದುಕುಳಿಯುತ್ತವೆ ಆದರೆ ಕೆಲವು ಸಸ್ಯಗಳು ಸಾಯುತ್ತವೆ ಎಲೆಗಳು ಒಣಗಿ ಅವು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಅವು ಬೆಳೆಯುವುದಿಲ್ಲ ಅವು ಕೆಳಗೆ ಬೀಳುತ್ತವೆ ಈಗ ಸಸ್ಯಗಳು ಸಹ ಒತ್ತಡಕ್ಕೆ ಒಳಗಾಗುತ್ತವೆ ಆದರೆ ಪ್ರಾಣಿಗಳ ಬಗ್ಗೆ ಏನು ಪಕ್ಷಿಗಳ ಬಗ್ಗೆ ಏನು ಹೌದು ಎಲ್ಲಾ ಜೀವಿಗಳು ತಮ್ಮ ಮೇಲೆ ದಾಳಿ ಮಾಡುವ ಒಂದು ರೀತಿಯ ಬಾಹ್ಯ ಪ್ರಚೋದನೆಗಳು ಇದ್ದಾಗಲೆಲ್ಲಾ ತದನಂತರ ಅವುಗಳಿಗೆ ಪ್ರತಿಕ್ರಿಯಿಸಲು ಸವಾಲು ಹಾಕಿದಾಗಲೆಲ್ಲ ಒತ್ತಡದಲ್ಲಿರುತ್ತವೆ ನೀವು ಚಿಟ್ಟೆ ಹಿಡಿದಾಗ ಅಥವಾ ಚಿಕ್ಕ ಮಕ್ಕಳು ಅದನ್ನು ಹಿಡಿಯಲು ಮತ್ತು ಆಡಲು ಪ್ರಯತ್ನಿಸಿದಾಗ ಅಂತಹ ಸಣ್ಣ ವಿಷಯವೂ ಸಹ ಚಿಟ್ಟೆಗಳಲ್ಲಿ ತೀವ್ರ ಒತ್ತಡವನ್ನು ಉಂಟುಮಾಡುತ್ತವೆ ನೀವು ಅದನ್ನು ಬಿಟ್ಟುಬಿಡುತ್ತೀರಾ ಅದರ ನಂತರ ಬದುಕಬಹುದೇ ಎಂದು ಅದು ಆಶ್ಚರ್ಯಚಕಿತವಾಗಿದೆ ಅಥವಾ ಚಿಟ್ಟೆ ರೆಕ್ಕೆಗಳನ್ನು ಹಾಳು ಮಾಡಿದ್ದೀರಾ ಅದರಿಂದ ಅದು ಹಾರಲು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ನೀವು ಏನು ನೀವು ಏನು ಮಾಡಿದರು ಅದು ತೀವ್ರ ಒತ್ತಡದಲ್ಲಿದೆ ಉದಾಹರಣೆಗೆ ಕುದುರೆ ಸವಾರಿಯಂತಹ ಸರಳ ಕ್ರೀಡೆಗಳೂ ಸಹ ಕುದುರೆಯು ಅಗಾಧವಾದ ಒತ್ತಡದಲ್ಲಿದೆ ಬಹುಶಃ ಅದು ದಣಿದಿದೆ ಆದರೆ ನಂತರ ಕುದುರೆಯು ವೇಗವಾಗಿ ಓಡಲು ಮತ್ತು ಓಟವನ್ನು ಗೆಲ್ಲಬೇಕೆಂದು ನೀವು ಬಯಸುತ್ತೀರಿ ವೇಗವಾಗಿ ಓಡದೆ ಇದ್ದರೆ ಅಥವಾ ಸೋತರೆ ನೀವು ಒಡೆಯುತ್ತೀರಾ ಅದನ್ನು ಒದೆಯುತ್ತೀರಿ ಎಂದು ಅದಕ್ಕೆ ತಿಳಿದಿದೆ ಆದ್ದರಿಂದ ಅದು ಹೆದರುತ್ತದೆ ನೀವು ದೈಹಿಕ ಒತ್ತಡವನ್ನು ನೀಡಲಿದ್ದೀರಿ ಅದು ಒತ್ತಡದಲ್ಲಿದೆ ಹಸುವಿನಿಂದ ಹಾಲು ಕರೆಯುವಂತಹ ಮತ್ತೊಂದು ಸರಳ ಚಟುವಟಿಕೆಯನ್ನು ನೋಡಿ ಹಸುವೂ ಸಹ ಒತ್ತಡದಲ್ಲಿದೆ ಹಸುವು ಏಕೆ ಒತ್ತಡದಲ್ಲಿದೆ ಏಕೆಂದರೆ ನೀವು ಎಲ್ಲಾ ಹಾಲನ್ನು ಹೊರತೆಗೆದರೆ ಅದು ಕರುಗಳಿಗೆ ಏನು ನೀಡುತ್ತದೆ ಎಂದು ಅದು ಯೋಚಿಸುತ್ತಿದೆ ಆದ್ದರಿಂದ ನೀವು ಆ ರೀತಿಯಲ್ಲಿ ನೋಡಿದರೆ ಅದು ಕೇವಲ ಮನುಷ್ಯರಷ್ಟೇ ಅಲ್ಲ ಎಲ್ಲಾ ಸಸ್ಯಗಳು ಎಲ್ಲಾ ಪ್ರಾಣಿಗಳು ಒತ್ತಡದ ಮೇಲೆ ಅವಲಂಬಿಸಿವೆ ಪರಿಸರದಿಂದ ಅವುಗಳು ಪಡೆಯುತ್ತಿರುವ ಪ್ರಚೋದನೆಯಿಂದ ಒತ್ತಡಕ್ಕೆ ಒಳಗಾಗುತ್ತಿವೆ ಈಗ ಮತ್ತೊಂದು ಪ್ರಶ್ನೆಗೆ ಬರೋಣ ಒತ್ತಡದ ಬಗ್ಗೆ ತಪ್ಪು ತಿಳುವಳಿಕೆ ಇದೆ ಜನರು ನನಗೆ ಈ ಪ್ರಶ್ನೆಯನ್ನು ಕೇಳುತ್ತಾರೆಃ ಕೆಲವು ರೀತಿಯ ಜನರು ಮಾತ್ರ ಒತ್ತಡಕ್ಕೆ ಒಳಗಾಗುತ್ತಾರೆಯೇ ವಿಶೇಷವಾಗಿ ನಿರ್ವಹಣೆಯಲ್ಲಿ ತುಂಬಾ ಚರ್ಚಿಸಲಾಗುವ ಪ್ರಸಿದ್ಧ ಮಾನಸಿಕ ಪ್ರಕಾರಗಳಿವೆ ಪ್ರಕಾರ ಎ ಪ್ರಕಾರ ಬಿ ಮತ್ತು ಪ್ರಕಾರ ಎಬಿ ವ್ಯಕ್ತಿತ್ವಗಳಿವೆ ಆದ್ದರಿಂದ ಎ ಪ್ರಕಾರವು ತುಂಬಾ ಆಕ್ರಮಣಕಾರಿಯಾಗಿದೆ ವಿಷಯಗಳನ್ನು ಬಯಸುತ್ತದೆ ಮತ್ತು ನಂತರ ಅನೇಕ ವಿಷಯಗಳನ್ನು ವೇಗವಾಗಿ ಸಾಧಿಸಲು ಬಯಸುತ್ತದೆ ಆದ್ದರಿಂದ ಇದು ಎಲ್ಲಾ ಸಮಯದಲ್ಲೂ ಒತ್ತಡಕ್ಕೆ ಒಳಗಾಗುವ ಎ ರೀತಿಯ ವ್ಯಕ್ತಿ ಎಂದು ಒಂದು ರೀತಿಯ ಆಲೋಚನೆ ಇದೆ ಇದಕ್ಕೆ ವಿರುದ್ಧವಾಗಿ ಬಿ ಪ್ರಕಾರದ ವ್ಯಕ್ತಿಯು ಸಾಮಾನ್ಯವಾಗಿ ನಿರಾಳರಾಗಿರುವ ವಿಶ್ರಾಂತವಾಗಿರುವ ರೀತಿಯ ವ್ಯಕ್ತಿಯಾಗಿರುತ್ತಾನೆ ಆ ಸಹಿಷ್ಣು ರೀತಿ ಮತ್ತು ಬಿ ಪ್ರಕಾರದ ವ್ಯಕ್ತಿಗೆ ಯಾವುದೇ ಒತ್ತಡವಿರುವುದಿಲ್ಲ ಅಥವಾ ಅಷ್ಟಾಗಿ ಬರುವುದಿಲ್ಲ ಎಂದು ಅವರು ಹೇಳುತ್ತಾರೆ ಆದರೆ ಎಬಿ ಪ್ರಕಾರವು ಒತ್ತಡವಿಲ್ಲದೆಯೇ ಸಾಧಿಸುತ್ತಾರೆ ಎಬಿ ರೀತಿಯ ವ್ಯಕ್ತಿಯು ಕಚೇರಿ ಕೆಲಸದ ಜೊತೆಗೆ ಕೆಲಸ ಮತ್ತು ಜೀವನ ಕುಟುಂಬವನ್ನು ಹೇಗೆ ಸಮತೋಲನಗೊಳಿಸಬೇಕು ಎಂಬುದನ್ನು ಕಲಿತಿದ್ದಾರೆ ಆದ್ದರಿಂದ ಈ ರೀತಿಯ ಎಬಿ ವ್ಯಕ್ತಿಯು ಬಹುತೇಕ ಯಾವುದೇ ಒತ್ತಡವನ್ನು ಪಡೆಯುತ್ತಿಲ್ಲ ಎಂದು ಅವರು ಹೇಳುತ್ತಾರೆ ಈಗ ನಾನು ಹೇಳೋದೇನೆಂದರೆ ನೀವು ನಂಬಬಾರದು ಮತ್ತು ನಂತರ ನೀವು ಯೋಚಿಸಬಾರದು ಎ ಪ್ರಕಾರದ ವ್ಯಕ್ತಿ ಅಥವಾ ಬಿ ಪ್ರಕಾರದ ವ್ಯಕ್ತಿ ಅಥವಾ ಎಬಿ ಪ್ರಕಾರದ ವ್ಯಕ್ತಿಯನ್ನು ಕೆಲವೊಮ್ಮೆ ಅವರು ಇದು ರಕ್ತದ ಗುಂಪಿಗೆ ಸಂಬಂಧಿಸಿದೆ ಎಂದು ಹೇಳುತ್ತಾರೆ ಮತ್ತು ನಂತರ ನೀವು ಸುಲಭವಾಗಿ ಯಾವ ರೀತಿಯ ರಕ್ತದ ಗುಂಪನ್ನು ಹೊಂದಿದ್ದೀರಿ ಎಂದು ತಿಳಿದುಕೊಳ್ಳಿ ಮತ್ತು ನಂತರ ನೀವು ಅದನ್ನು ಅದರೊಂದಿಗೆ ಜೋಡಿಸಬಹುದು ಎಂಬುದನ್ನು ಹೇಳುತ್ತಾರೆ ಎ ರಕ್ತದ ಗುಂಪು ತುಂಬಾ ಸೋಮಾರಿಯಾಗಿರುವುದನ್ನು ತುಂಬಾ ಶಾಂತವಾಗಿರುವುದನ್ನು ಮತ್ತು ಏನನ್ನೂ ಮಾಡದೇ ಇರುವುದನ್ನು ನಾನು ನೋಡಿದ್ದೇನೆ ಎಂದು ಹೇಳುತ್ತೇನೆ ತದನಂತರ ಬಿ ಮಾದರಿ ಜನರನ್ನು ಹೆಚ್ಚು ಸಕ್ರಿಯ ಹೆಚ್ಚು ಶಕ್ತಿಯುತ ಮತ್ತು ಹೆಚ್ಚು ಸಾಧಿಸುವಂಥವರು ಆದ್ದರಿಂದ ಬಹುಶಃ ಹೇಳಲಾಗಿರುವುದರಲ್ಲಿ ಕೆಲವು ಅಂಶಗಳಿರಬಹುದು ಎ ಮಾದರಿಯ ವ್ಯಕ್ತಿಯು ಅದನ್ನು ಪಡೆಯುತ್ತಾರೆ ನಾವು ಅದನ್ನು ಈ ರೀತಿ ತೆಗೆದುಕೊಳ್ಳಬೇಕು ಎಂದೆನಿಸುತ್ತದೆ ಬಹುಶಃ ಹೆಚ್ಚು ಆಕ್ರಮಣಕಾರಿ ಕಡಿಮೆ ಸಮಯದಲ್ಲಿ ವಿಷಯಗಳನ್ನು ಸಾಧಿಸಲು ಹೆಚ್ಚು ಆಸಕ್ತಿ ಹೊಂದಿರುವವರು ಇತರರಿಗಿಂತ ಹೆಚ್ಚು ಒತ್ತಡವನ್ನು ಪಡೆಯುವ ಸಾಧ್ಯತೆಯಿರುತ್ತದೆ ಆದರೆ ಇದನ್ನು ನೀವು ಅಷ್ಟು ನಂಬಬೇಕು ಎಂದು ನಾನು ಹೇಳುವುದಿಲ್ಲ ಏಕೆಂದರೆ ಇಂದಿನ ಪರಿಸರದಲ್ಲಿ ನಾವು ಅನೇಕ ವಸ್ತುಗಳಿಂದ ಸಂಪೂರ್ಣವಾಗಿ ಸ್ಫೋಟಿಸಲ್ಪಟ್ಟಿದ್ದೇವೆ ಉದಾಹರಣೆಗೆ ಮಾಹಿತಿಯ ಮಿತಿಮೀರಿದ ಹೊರೆಗಳನ್ನು ತೆಗೆದುಕೊಂಡಿದ್ದೀರಿ ಇಮೇಲ್ ಗಳಿಂದ ಪತ್ರಗಳಿಗೆ ನೀವು ಉತ್ತರಿಸುವುದರಿಂದ ಫೋನ್ ಕರೆಗಳು ಬಂದು ನಿಮಗೆ ತೊಂದರೆ ನೀಡುವುದರಿಂದ ಮೆಸೆಂಜರ್ ನವೀಕರಣಗಳು ನಿಮ್ಮ ಬಳಿಗೆ ಬರುವ ಫೇಸ್ಬುಕ್ ನವೀಕರಣಗಳು ಮತ್ತು ನಂತರ ಎಷ್ಟು ವಿಷಯಗಳಿಗೆ ನೀವು ಪ್ರತಿಕ್ರಿಯಿಸುತ್ತೀರಾ ಮತ್ತು ನಂತರ ಮನೆಕೆಲಸ ನಿಯೋಜನೆಗಳು ಮತ್ತು ನಂತರ ನೀವು ಮಾಡಬೇಕಾದ ಕೆಲಸಗಳು ಮತ್ತು ಅದರ ಹೊರತಾಗಿ ನೀವು ಮಾಡಬೇಕಾದ ವೈಯಕ್ತಿಕ ಕೆಲಸಗಳು ಹೀಗೆ ಇತ್ಯಾದಿಗಳು ಆದ್ದರಿಂದ ನೀವು ಎ ಅಥವಾ ಬಿ ಆಗಿರಲಿ ಅಥವಾ ಎಬಿ ಮಾದರಿ ಆಗಿರಲಿ ಎಲ್ಲಾ ವಿಷಯಗಳು ನಿಮಗೆ ಒತ್ತಡಕ್ಕೆ ಕಾರಣವಾಗುತ್ತವೆ ನಿಮ್ಮ ವ್ಯಕ್ತಿತ್ವವನ್ನು ಅವಲಂಬಿಸಿ ನೀವು ಹೆಚ್ಚು ಅಥವಾ ಕಡಿಮೆ ಒತ್ತಡವನ್ನು ಹೊಂದಿರುವುದಿಲ್ಲ ನೀವು ಒತ್ತಡಕ್ಕೆ ಒಳಗಾಗುತ್ತೀರಿ ಆದ್ದರಿಂದ ಅದರ ಬಗ್ಗೆ ಸ್ಪಷ್ಟವಾಗಿರಿ ಈಗ ಮುಂದಿನ ವಿಷಯವೆಂದರೆ ನೀವು ಎ ಪ್ರಕಾರದವರಾಗಿರಲಿ ಅಥವಾ ಬಿ ಪ್ರಕಾರದವರಾಗಿರಲಿ ಅಥವಾ ಎಬಿ ಪ್ರಕಾರದವರಾಗಿರಲಿ ನೀವು ಒತ್ತಡಕ್ಕೆ ಒಳಗಾಗಲಿದ್ದರೆ ನೀವು ಅದನ್ನು ಹೇಗೆ ನಿಭಾಯಿಸುತ್ತೀರಿ ಮತ್ತು ಅದಕ್ಕೂ ಮೊದಲು ನಾವು ಕೇಳಬೇಕಾದ ಇನ್ನೊಂದು ಪ್ರಶ್ನೆಯೆಂದರೆ ಒತ್ತಡವು ಒಳ್ಳೆಯದೇ ಅಥವಾ ಕೆಟ್ಟದೇ ಒತ್ತಡವು ಯಾವಾಗಲೂ ಕೆಟ್ಟದ್ದಾಗಿದೆ ಎಂಬ ತಪ್ಪು ಕಲ್ಪನೆ ಕೆಲವರಿಗೆ ಇರುತ್ತದೆ ಆದರೆ ಒತ್ತಡವು ಹೇಗೆ ಒಳ್ಳೆಯದು ಎಂದು ಜನರು ಯೋಚಿಸುತ್ತಾರೆ ನೆನಪಿಡಿ ನಿಮ್ಮನ್ನು ಬೆಚ್ಚಗಾಗಿಸಲು ಕೆಲವು ಒತ್ತಡಗಳು ಬೇಕಾಗುತ್ತವೆ ಉದಾಹರಣೆಗೆ ನೀವು ಭಾಷಣ ಮಾಡಬೇಕಾದರೆ ಕೆಲವೊಮ್ಮೆ ನಿಮ್ಮ ಗಂಟಲು ಒಣಗುತ್ತಿದೆ ಎಂದು ನಿಮಗೆ ಅನಿಸುವುದು ಸಾಮಾನ್ಯವಾಗಿದೆ ಕೆಲವೊಮ್ಮೆ ನಿಮಗೆ ಆಗಾಗ್ಗೆ ಸ್ನಾನಗೃಹಕ್ಕೆ ಹೋಗಬೇಕೆಂದು ಅನಿಸಬಹುದು ಕೆಲವೊಮ್ಮೆ ನಿಮಗೆ ನಿಮ್ಮ ಪೆನ್ನಿನಿಂದ ಆಟವಾಡಲು ಅನಿಸಬಹುದು ಅಥವಾ ನಿಮ್ಮ ಕೈಗಳು ಜೇಬಿನೊಳಗೆ ಹೋಗಿ ನಿಮ್ಮ ಅರಿವಿಲ್ಲದೆ ಏನನ್ನಾದರೂ ಮಾಡಬಹುದು ನೀವು ಅಷ್ಟೊಂದು ಒಳ್ಳೆಯದಲ್ಲದ ಏನನ್ನಾದರೂ ಅಮೌಖಿಕ ಸಂವಹನ ಮಾಡಬಹುದು ಆದರೂ ನೀವು ಸೌಮ್ಯವಾದ ಒತ್ತಡಕ್ಕೆ ಒಳಗಾಗುತ್ತಿದ್ದೀರಿ ಎಂಬುದನ್ನು ಇದು ಸೂಚಿಸುತ್ತದೆ ಆದರೆ ಆ ಒತ್ತಡವೇ ಈ ಹೋರಾಟ ಅಥವಾ ಹಾರಾಟದ ಪ್ರತಿಕ್ರಿಯೆಯನ್ನು ನಿಮ್ಮಲ್ಲಿ ಪ್ರೇರೇಪಿಸುತ್ತದೆ ಮತ್ತು ಇದು ನಿಮ್ಮನ್ನು ಬೆಚ್ಚಗಾಗಲು ಸಹಾಯ ಮಾಡುತ್ತದೆ ನಿಮ್ಮನ್ನು ಬೆಚ್ಚಗಾಗಿಸಲು ನೀವು ಆ ಒತ್ತಡವನ್ನು ಬಳಸದಿದ್ದರೆ ಇನ್ನೊಂದು ಅಂಶವಿದೆ ಮನುಷ್ಯನು ಅಂತರ್ಗತವಾಗಿ ಸೋಮಾರಿ ಎಂಬುದನ್ನು ಅರ್ಥಮಾಡಿಕೊಳ್ಳಿ ಅಂದರೆ ಮನುಷ್ಯರು ಸಾಮಾನ್ಯವಾಗಿ ನೀವು ಯಾವುದೇ ಕೆಲಸವನ್ನು ನೀಡದಿದ್ದರೆ ನೀವು ಒತ್ತಾಯಿಸದಿದ್ದರೆ ಅವರು ಸೋಮಾರಿಯಾಗಿ ಉಳಿಯುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ನಂತರ ನೀವು ತುಂಬಾ ಕಷ್ಟಪಟ್ಟು ದುಡಿಯುವ ಹೆಚ್ಚು ಪ್ರೇರೇಪಿತರಾಗಿರುವ ತುಂಬಾ ಸಾಧಿಸುತ್ತಿರುವ ಜನರ ಬಗ್ಗೆ ಏನು ಎಂದು ಕೇಳಬಹುದು ವಾಸ್ತವವಾಗಿ ಅವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾರೆ ಎಂಬುದು ನಿಜ ಏಕೆಂದರೆ ಅವರು ಬೆಳವಣಿಗೆಯ ಮನಸ್ಥಿತಿ ಸೃಷ್ಟಿಸಿದ್ದಾರೆ ಅವರು ಸ್ವಯಂ ವಾಸ್ತವೀಕರಿಸುವ ಮಾರ್ಗದಲ್ಲಿದ್ದಾರೆ ಹಾಗೆ ಮುಂತಾದವುಗಳು ಆದರೆ ನೀವು ಅವರಿಗೆ ಕೆಲಸವಿಲ್ಲದೆ ಈ ಎಲ್ಲಾ ವಿಷಯಗಳನ್ನು ಪಡೆಯಲು ಒಂದು ಆಯ್ಕೆಯನ್ನು ನೀಡಿದರೆ ತದನಂತರ ನೀವು ವಿಶ್ರಾಂತಿ ಪಡೆಯಲು ಬಯಸುತ್ತೀರಾ ನೀವು ಕಾರ್ಯಪ್ರವೃತ್ತಿಯಾಗಿ ಉಳಿಯಲು ಬಯಸುತ್ತೀರಾ ಆದ್ದರಿಂದ ಯಾರದ್ದೋ ಗುರಿಯು ಕೇವಲ ಒಂದು ಭೌತಿಕವಾದ ಗುರಿಯಾಗಿದ್ದಾರೆ ಉದಾಹರಣೆಗೆ ನಾನು ಒಂದು ಕಾರನ್ನು ಖರೀದಿಸಲು ಬಯಸುತ್ತೇನೆ ಆದ್ದರಿಂದ ನಾನು ನಿಮಗೆ ಈ ಕಾರನ್ನು ಉಡುಗೊರೆಯಾಗಿ ನೀಡುತ್ತಿದ್ದೇನೆ ಎಂದು ನೀವು ಹೇಳುತ್ತೀರಿ ನಿಮ್ಮ ಜೀವನದಲ್ಲಿ ಇಷ್ಟೇ ಅಂತ್ಯವಾದರೆ ನೀವು ಏನು ಮಾಡುತ್ತೀರಿ ಈಗ ಅಂತಹ ಸಂದರ್ಭಗಳಲ್ಲಿ ಮನುಷ್ಯ ಸೋಮಾರಿಯಾಗುತ್ತಾನೆ ನೀವು ಅದನ್ನು ನೀಡಿದ ನಂತರ ಒತ್ತಾಯಿಸದಿದ್ದರೆ ಈಗ ನೀವು ಏನೂ ಕೆಲಸ ಮಾಡದೆ ಹಾಗೆ ಉಳಿದುಕೊಂಡಿದ್ದೀರಿ ಆದರೆ ನಿಮಗೆ ಒಂದು ಬಂಗಲೆ ಬೇಕಾದರೆ ನೀವು ಈ ರೀತಿ ಕೆಲಸ ಮಾಡಬೇಕು ನನ್ನ ಮನೆಯಲ್ಲಿ 16 ಗಂಟೆಗಳ ಕಾಲ ಮುಂದಿನ 5 ವರ್ಷಗಳ ಕಾಲದವರೆಗೆ ಈ ಕೆಲಸವನ್ನು ಮಾಡಿದರೆ ನಾನು ಒಂದು ಬಂಗಲೆಯನ್ನು ನೀಡಲಿದ್ದೇನೆ ಆದ್ದರಿಂದ ನೀವು ಆ ವ್ಯಕ್ತಿಯನ್ನು ತಳ್ಳುತ್ತಿದ್ದೀರಿ ನೀವು ನಿಜವಾಗಿಯೂ ಆ ವ್ಯಕ್ತಿಯನ್ನು ಹಾಗೆ ಮಾಡುವಂತೆ ಮಾಡುತ್ತಿದ್ದೀರಿ ಅವನು ತನ್ನನ್ನು ತಾನು ಪರೀಕ್ಷಿಸಿಕೊಳ್ಳಲು ನೀವು ಹೇಳುತ್ತಿದ್ದೀರಿ ಮತ್ತು ನೀವು ಸೌಮ್ಯವಾದ ಒತ್ತಡವನ್ನು ನೀಡುತ್ತಿದ್ದೀರಿ ನಾನು 13 ರಿಂದ 16 ಗಂಟೆಗಳ ಕಾಲ ಕೆಲಸ ಮಾಡಬಹುದೇ ನಾನು ಈ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತದೆಯೇ ಮತ್ತು ನಾನು ಇದನ್ನು ಐದು ವರ್ಷಗಳಲ್ಲಿ ಮಾಡಲು ಸಾಧ್ಯವಾಗುತ್ತದೆಯೇ ಈಗ ಮಾನವನ ಬಗ್ಗೆ ಮತ್ತೊಂದು ಪ್ರವೃತ್ತಿ ಇದೆ ಇದನ್ನು ಪಾರ್ಕಿನ್ಸನ್ Parkinson's ಕಾನೂನಿನಲ್ಲಿ ಬಹಳ ಚೆನ್ನಾಗಿ ಹೇಳಲಾಗಿದೆ ಒಂದು ರೀತಿಯ ಉಕ್ತಿ ಒಂದು ರೀತಿಯ ಗಾದೆಯಾಗಿ ಮಾರ್ಪಟ್ಟಿರುವ ಕಾನೂನು ಕೆಲಸವು ವಿಸ್ತರಿಸುತ್ತದೆ ಅದನ್ನು ಪೂರ್ಣಗೊಳಿಸಲು ಲಭ್ಯವಿರುವ ಸಮಯವನ್ನು ತುಂಬಲು ಎಂದು ಅದು ಹೇಳುತ್ತದೆ ಅದರ ಅರ್ಥವೇನು ನಿಮಗೆ ಗಡುವನ್ನು ನೀಡಿದರೆ ನಿಯೋಜನೆ ಇದೆ ಆದರೆ ನೀವು ಅದನ್ನು 15 ದಿನಗಳ ನಂತರ ನೀಡಬಹುದು ಎಂದು ನಿಮಗೆ ಹೇಳಲಾಗುತ್ತದೆ ಈಗ ನಿಯೋಜನೆಯು ಕೇವಲ 1 ಗಂಟೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಆದರೆ ನಿಮಗೆ 15 ದಿನಗಳ ಸಮಯವಿದೆ ಎಂದು ನಿಮಗೆ ತಿಳಿದ ನಂತರ ಕೆಲಸವು ವಿಸ್ತರಿಸುತ್ತದೆ ನಾನು ಇಂದು ಅದರ ಸ್ವಲ್ಪ ಭಾಗವನ್ನು ಮಾಡುತ್ತೇನೆ ಎಂದು ನೀವು ಯೋಚಿಸುತ್ತಲೇ ಇರುತ್ತೀರಿ ಆದರೆ ಮುಂದಿನ ವಾರ ನಾನು ಅದನ್ನು ಇನ್ನೂ ಉಳಿದ ಭಾಗವನ್ನು ಮಾಡಬಹುದು ಮತ್ತು ಹೀಗೆ ಮತ್ತು ನಂತರ 14ನೇ ರಾತ್ರಿ ಅಥವಾ 15ನೇ ಬೆಳಿಗ್ಗೆ ನೀವು ಇನ್ನೂ ಆ ನಿಯೋಜನೆ ಬಗ್ಗೆ ಕೆಲಸ ಮಾಡುತ್ತಿರುತ್ತೀರಿ ಆದ್ದರಿಂದ ಪಾರ್ಕಿನ್ಸನ್ Parkinson's ಕಾನೂನಿನಲ್ಲಿ ಇದನ್ನೇ ಸೂಚಿಸಲಾಗಿದೆ ನೀವು ಹೊಂದಿರುವ ಕೆಲಸವನ್ನು ಅದನ್ನು ಪೂರ್ಣಗೊಳಿಸಲು ಲಭ್ಯವಿರುವ ಸಮಯದವರೆಗೆ ವಿಸ್ತರಿಸುತ್ತಲಿರುವುದು ಸಮಯವನ್ನು ಸಂಕುಚಿತಗೊಳಿಸಲಾಗಿದೆ ಎಂದು ನೀವು ಹೇಳಿದಾಗ ಎಲ್ಲವೂ ಬದಲಾಗುತ್ತದೆ ಉದಾಹರಣೆಗೆ ನಿಮಗೆ ನೀಡಲಾದ ಯಾವುದೇ ರೀತಿಯ ಗಡುವು ಮತ್ತು ಅದು ನಿಮಗೆ ಅಂತಿಮ ಗಡುವು ಎಂದು ತಿಳಿದಾಗ ನೀವು ಸಾಧ್ಯವಾದಷ್ಟು ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಪ್ರಯತ್ನಿಸುತ್ತೀರಿ ಆದರೆ ಅವರಿಗೆ ನನ್ನ ಬಗ್ಗೆ ತಿಳಿದಿದೆ ಅವರು ಗಡುವನ್ನು ವಿಸ್ತರಿಸುತ್ತಾರೆ ಎಂದು ನೀವು ಯೋಚಿಸುತ್ತಿದ್ದರೆ ಇನ್ನೂ 15 ದಿನಗಳನ್ನು ನೀಡಬಹುದು ಇನ್ನೂ 1 ತಿಂಗಳು ನೀಡಬಹುದು ಎಂದಾದರೆ ನಂತರ ನಿಮ್ಮ ಕೆಲಸವು ಅದರ ಪ್ರಕಾರ ಲಭ್ಯವಿರುವ ಸಮಯದವರೆಗೆ ವಿಸ್ತರಿಸುತ್ತದೆ ಈಗ ನಾನು ಇದನ್ನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ ನಾನು ಹೇಳಲು ಬಯಸುವುದೇನೆಂದರೆ ಕೆಲಸದ ಸಮಯವು ಕಡಿಮೆ ಇದು ನಿಮಗೆ ಸ್ವಲ್ಪ ಒತ್ತಡವನ್ನು ನೀಡುತ್ತದೆ ಕೆಲಸದ ಸಮಯವನ್ನು ವಿಸ್ತರಿಸಿದಾಗ ಅದು ಒತ್ತಡವನ್ನು ನೀಡುವುದಿಲ್ಲ ನೀವು ಅದನ್ನು ಕೊನೆಯ ನಿಮಿಷದವರೆಗೆ ತಳ್ಳದಿದ್ದರೆ ಮತ್ತು ನಂತರ ನೀವು ಹೆಚ್ಚು ಒತ್ತಡವನ್ನು ಹೊಂದಿರುತ್ತೀರಿ ಆದರೆ ಮತ್ತೊಂದೆಡೆ ಕೆಲಸದ ಸಮಯವನ್ನು ಕಡಿಮೆ ಮಾಡಿದರೆ ಅದು ನಿಮಗೆ ಸ್ವಲ್ಪ ಒತ್ತಡವನ್ನು ನೀಡುತ್ತದೆ ಮತ್ತು ನೀವು ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಲು ಒತ್ತಡವು ಸಕಾರಾತ್ಮಕವಾಗಿದೆ ಇಲ್ಲದಿದ್ದರೆ ನೀವು ಏನನ್ನೂ ಮಾಡುವುದಿಲ್ಲ ಭೌತಶಾಸ್ತ್ರದಲ್ಲಿಯೂ ಸಹ ಇದು ಚಲನರಹಿತವಾಗಿ ಉಳಿದಿರುವ ಒಂದು ವಸ್ತು ಎಂದು ನಿಮಗೆ ತಿಳಿಯುತ್ತದೆ ಆದ್ದರಿಂದ ಜಡತ್ವದ ಸ್ಥಿತಿಯಲ್ಲಿದೆ ಅದು ಜಡತ್ವದ ಸ್ಥಿತಿಯಲ್ಲಿರುತ್ತದೆ ಹೊರತು ಬೇರೆ ಯಾವುದೋ ವಸ್ತುವು ಅದರ ಸಂಪರ್ಕಕ್ಕೆ ಬಂದು ಮತ್ತು ಅದನ್ನು ತಳ್ಳುವ ಹೊರತು ಜಡತ್ವದ ಸ್ಥಿತಿಯಲ್ಲಿರುತ್ತದೆ ಆದ್ದರಿಂದ ಜಡತ್ವವನ್ನು ಮುರಿಯಲು ಮತ್ತು ಹರಿವಿಗೆ ಒಳಪಡಿಸಲು ಒತ್ತಡದ ಅಗತ್ಯವಿದೆ ಈಗ ನಿಮ್ಮನ್ನು ಹರಿವಿಗೆ ಒಳಪಡಿಸಲು ಅಗತ್ಯವಿರುವ ಈ ರೀತಿಯ ಒತ್ತಡವನ್ನು ನಾವು ಉತ್ತಮ ಒತ್ತಡ ಅಥವಾ ಯೂಸ್ಟ್ರೆಸ್ ಎಂದು ಕರೆಯುತ್ತೇವೆ ಆದ್ದರಿಂದ ಯು "Eu" ವಾಸ್ತವವಾಗಿ ಒಳ್ಳೆಯದು ಎಂಬುದಕ್ಕೆ ಮತ್ತೊಂದು ಪೂರ್ವಪ್ರತ್ಯಯವಾಗಿದೆ ಮತ್ತು ನಂತರ ಅದು ಉತ್ತಮ ಒತ್ತಡವನ್ನು ಸೂಚಿಸುತ್ತದೆ ಆದ್ದರಿಂದ ಒತ್ತಡವೂ ಸಹ ಒಳ್ಳೆಯದು ಮತ್ತು ನಂತರ ಅದು ಸಕಾರಾತ್ಮಕವಾಗಿರಬಹುದು ನೀವು ಒತ್ತಡವನ್ನು ಅನುಭವಿಸುತ್ತಿರಲಿ ಒಳ್ಳೆಯದು ಅಥವಾ ಕೆಟ್ಟದು ನೀವು ಒಂದು ರೀತಿಯ ಪರಿಸ್ಥಿತಿಯಲ್ಲಿದ್ದು ನೀವು ಆ ಒತ್ತಡವನ್ನು ಅನುಭವಿಸಿದಾಗಲೆಲ್ಲಾ ಜಗಳ ಅಥವಾ ಹಾರಾಟದ ರೀತಿಯ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ದೇಹವು ಪ್ರತಿಕ್ರಿಯಿಸಬೇಕು ಎದುರಿಸಬೇಕು ಹೋರಾಡಬೇಕು ಅಥವಾ ಪರಿಸ್ಥಿತಿಯಿಂದ ಓಡಿಹೋಗಬೇಕು ಈಗ ಎರಡೂ ಸಂದರ್ಭಗಳಲ್ಲಿ ದೇಹವು ಅಡ್ರಿನಾಲಿನ್ ಅನ್ನು ಪಂಪ್ ಮಾಡುತ್ತದೆ ಆದ್ದರಿಂದ ಇದು ನಿಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಆ ಹಾರ್ಮೋನನ್ನು ಸ್ರವಿಸುತ್ತದೆ ಮತ್ತು ನಿಮಗೆ ಪೂರ್ಣಗೊಳಿಸಿರದ ಕಾರ್ಯವನ್ನು ಮಾಡಲು ಹೆಚ್ಚುವರಿ ಶಕ್ತಿಯನ್ನು ನೀಡುತ್ತದೆ ಇದರರ್ಥ ನಿಮ್ಮ ದೇಹವನ್ನು ಉತ್ತೇಜಿಸುವ ಶಕ್ತಿ ಆ ಹಾರ್ಮೋನುಗಳ ಸ್ರವಿಸುವಿಕೆಯನ್ನು ಮಾಡಲು ಒತ್ತಡದ ಅಗತ್ಯವಿದೆ ಯಾವುದೇ ರೀತಿಯಲ್ಲಿ ಆಗಬಹುದು ನೀವು ಅದರಿಂದ ಓಡಿಹೋಗಲು ಬಯಸುತ್ತೀರೋ ಅಥವಾ ನೀವು ಅದನ್ನು ಮಾಡಲು ಬಯಸುತ್ತೀರೋ ಆದ್ದರಿಂದ ನೀವು ಹೋರಾಡಲು ಬಯಸುತ್ತೀರೋ ಅಥವಾ ಓಡಿಹೋಗಲು ಬಯಸುತ್ತೀರೋ ಎರಡೂ ರೀತಿಯಲ್ಲಿ ಅದು ನಿಮಗೆ ಸಹಾಯ ಮಾಡುತ್ತದೆ ಆದರೆ ನಿಸ್ಸಂಶಯವಾಗಿ ಈ ಸಂದರ್ಭದಲ್ಲಿ ನೀವು ಹೋರಾಟವನ್ನು ಆಯ್ಕೆ ಮಾಡಬೇಕೇ ಹೊರತು ಹಾರಾಟವನ್ನು ಅಲ್ಲ ಎಂದು ನಿಮಗೆ ತಿಳಿದಿದೆ ನಿಮ್ಮ ಕೆಲಸದಲ್ಲಿ ದೃಢನಿಶ್ಚಯದ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ಒತ್ತಡವು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಅದಿಲ್ಲದೇ ಓಹ್ ನಾನು ಸ್ವಲ್ಪ ಸಮಯದವರೆಗೆ ವಿಚಲಿತನಾಗಬಹುದು ನಾನು ಸ್ವಲ್ಪ ಸಮಯದವರೆಗೆ ಟಿವಿ ನೋಡಬಹುದು ಎಂದು ನೀವು ಭಾವಿಸುವ ಒತ್ತಡವಿರುತ್ತದೆ ಆದರೆ ಗಡುವನ್ನು ಮುಗಿಸುವ ವಿಷಯದಲ್ಲಿ ಒತ್ತಡವಿದ್ದಾಗ ನೀವು ಹೆಚ್ಚು ಗಮನಹರಿಸುತ್ತೀರಿ ಮತ್ತು ದೃಢನಿಶ್ಚಯವನ್ನು ಹೊಂದಿರುತ್ತೀರಿ ನಿಮ್ಮಲ್ಲಿ ಕೆಲವರು ನೀವು 11 ನೇ ಗಂಟೆಯ ಮಾಸ್ಟರ್ಸ್ ಆಗಬಹುದು ಎಂದು ಸಾಬೀತುಪಡಿಸುತ್ತೀರಿ ಇದರ ಅರ್ಥವೇನು 11 ನೇ ಗಂಟೆಯು ಕೊನೆಯ ಕ್ಷಣದಲ್ಲಿ ಕೆಲಸ ಮಾಡುವುದನ್ನು ಸೂಚಿಸುವ ಭಾಷಾವೈಶಿಷ್ಟ್ಯವಾಗಿದೆ ನೀವು 11 ನೇ ಗಂಟೆಯ ಮಾಸ್ಟರ್ಸ್ masters0 ಎಂದರೆ ನೀವು ಕೊನೆಯ ಗಳಿಗೆಯಲ್ಲಿ ಕೆಲಸ ಮಾಡುವಲ್ಲಿ ಪರಿಣತರಾಗಿದ್ದೀರಿ ಮತ್ತು ಈಗಲೂ ಅತ್ಯುತ್ತಮವಾದದ್ದನ್ನೇ ಮಾಡುತ್ತೀರಿ ತದನಂತರ ಕೊನೆಯ ಕ್ಷಣದಲ್ಲಿ ಒತ್ತಡದಲ್ಲಿ ಕೆಲಸ ಮಾಡುವ ಜನರಿದ್ದಾರೆ ಮತ್ತು ನಂತರ ಅವರು ತಮ್ಮ ಎಲ್ಲಾ ಶಕ್ತಿಯನ್ನು ಹಾಕುವ ಮೂಲಕ ಸಾಧಿಸಲು ಬಯಸುತ್ತಾರೆ ಆದರೆ ಅವರೆಲ್ಲರೂ ಪರಿಹಾರದ ಸೃಜನಶೀಲ ಮಾರ್ಗಗಳನ್ನು ಆ ಒತ್ತಡದಲ್ಲಿ ಸಹ ಕಂಡುಕೊಳ್ಳಲು ಪ್ರಯತ್ನಿಸುತ್ತಾರೆ ಮತ್ತು ಈ ಉತ್ತಮ ಒತ್ತಡವು ಈ ಯೂಸ್ಟ್ರೆಸ್ ನಿಮಗೆ ಉತ್ತುಂಗಗಳನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ನಾವು ಅದನ್ನು ಗರಿಷ್ಠ ಅನುಭವ ಎಂದು ಕರೆಯುತ್ತೇವೆ ಉದಾಹರಣೆಗೆ ನೀವು ಯಾವ ರೀತಿಯ ಉತ್ತಮ ಒತ್ತಡವನ್ನು ಅನುಭವಿಸುತ್ತೀರಿ ವಿದೇಶದಲ್ಲಿ ಉತ್ತಮ ಉದ್ಯೋಗದಂತಹ ಪ್ರಕರಣವನ್ನು ತೆಗೆದುಕೊಳ್ಳಿ ನೀವು ಯಾವಾಗಲೂ ಯುಕೆ ಯಲ್ಲಿ ಉದ್ಯೋಗಕ್ಕಾಗಿ ಕನಸು ಕಾಣುತ್ತಿದ್ದೀರಿ ಮತ್ತು ನಂತರ ನೀವು ಅದನ್ನು ಪಡೆದುಕೊಂಡಿದ್ದೀರಿ ಆದ್ದರಿಂದ ನೀವು ಹೋಗುತ್ತಿದ್ದೀರಿ ಈಗ ಅದು ನಿಮಗೆ ಒತ್ತಡವನ್ನು ನೀಡುತ್ತದೆ ನೀವು ವೀಸಾ ವನ್ನು ಪಡೆಯಬೇಕು ನೀವು ಉತ್ತಮ ಸ್ಥಳವನ್ನು ಕಂಡುಕೊಳ್ಳಬೇಕು ನೀವು ಒಳ್ಳೆಯ ಆಹಾರವನ್ನು ಕಂಡುಕೊಳ್ಳಬೇಕು ನೀವು ಅಡುಗೆ ಕಲಿಯಬೇಕು ನೀವು ಒಳ್ಳೆಯ ಸ್ನೇಹಿತರನ್ನು ಮಾಡಿಕೊಳ್ಳಬೇಕು ಹೊಸ ಪರಿಸರದಲ್ಲಿ ಉತ್ತಮ ಪ್ರಭಾವವನ್ನು ಸೃಷ್ಟಿಸುವ ಅಗತ್ಯವಿದೆ ಇದು ಒತ್ತಡ ಆದರೆ ಇದು ಯೂಸ್ಟ್ರೆಸ್ ಇದು ಧನಾತ್ಮಕವಾಗಿದೆ ಮದುವೆಯಾಗುವುದು ಸಕಾರಾತ್ಮಕವಾದದ್ದು ಆದರೆ ನಂತರ ಮದುವೆಯಾಗುವವರೆಗೆ ಮದುವೆಯ ನಂತರ ನಾನು ಹೊಸ ವ್ಯಕ್ತಿಯೊಂದಿಗೆ ಹೇಗೆ ಚಲಿಸುತ್ತೇನೆ ಹೊಸ ಪರಿಸರದಲ್ಲಿ ನಾನು ಹೇಗೆ ಚಲಿಸುತ್ತೇನೆ ಆದ್ದರಿಂದ ಈ ಎಲ್ಲಾ ವಿಷಯಗಳು ನಿಮಗೆ ಒಂದು ರೀತಿಯ ಒತ್ತಡವನ್ನು ನೀಡುತ್ತಿವೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಯಾವುದೇ ಸವಾಲಿನ ಗುರಿಯನ್ನು ಸಾಧಿಸುವುದು ನಿಮಗೆ ಒಂದು ರೀತಿಯ ಸಕಾರಾತ್ಮಕ ಒತ್ತಡವನ್ನು ನೀಡುತ್ತದೆ ಮತ್ತು ವಿಶೇಷವಾಗಿ ನೀವು ಸವಾಲನ್ನು ಆಯ್ಕೆ ಮಾಡಿದ್ದರೆ ಮತ್ತು ನಂತರ ಅದನ್ನು ನಿಮ್ಮ ಜೀವನ ಮತ್ತು ವೃತ್ತಿಜೀವನದ ಭಾಗವೆಂದು ಪರಿಗಣಿಸಿದ್ದರೆ ಈಗ ಕೆಟ್ಟ ಒತ್ತಡವೇ ನಿಮಗೆ ನೋವನ್ನು ಉಂಟುಮಾಡುತ್ತದೆ ಈಗ ಕೆಟ್ಟ ಒತ್ತಡವು ಏನು ಮಾಡುತ್ತದೆ ಕೆಟ್ಟ ಒತ್ತಡವು ನಿಮಗೆ ಕೋಪವನ್ನುಂಟು ಮಾಡುತ್ತದೆ ಎಂಬ ಭಯವನ್ನುಂಟು ಮಾಡುತ್ತದೆ ಇದು ನಿಮಗೆ ಆತಂಕವನ್ನುಂಟು ಮಾಡುತ್ತದೆ ಇದು ನಿಮಗೆ ಚಿಂತೆಯನ್ನು ನೀಡುತ್ತದೆ ಇದು ನಿಮಗೆ ಒತ್ತಡವನ್ನು ನೀಡುತ್ತದೆ ಮತ್ತು ಇದು ನಿಮ್ಮ ದೇಹ ಅಥವಾ ಮನಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಈಗ ಕೆಟ್ಟ ಒತ್ತಡದಿಂದ ನೀವು ಕೊನೆಯ ಗಳಿಗೆಯಲ್ಲಿ ಕೆಲಸ ಮಾಡಿದರೆ ಅವಸರ ವ್ಯರ್ಥವಾಗುತ್ತದೆ ಎಂಬ ಗಾದೆ ಹೇಳುತ್ತದೆ ಅನೇಕ ತಪ್ಪುಗಳು ಸಂಭವಿಸುವ ಸಾಧ್ಯತೆಯಿದೆ ಮತ್ತು ಕೆಲವೊಮ್ಮೆ ಅದನ್ನು ಪೂರ್ಣಗೊಳಿಸಲು ಅಂದಾಜು ಸಮಯಕ್ಕಿಂತ ಹೆಚ್ಚು ಸಮಯ ಬೇಕಾಗುತ್ತದೆ ಮತ್ತು ವಿಶೇಷವಾಗಿ ನೀವು ಹೆಚ್ಚು ಹೆಚ್ಚು ಒತ್ತಡವನ್ನು ಪಡೆಯುತ್ತೀರಿ ಕೆಲಸವನ್ನು ಅಪೂರ್ಣವಾಗಿ ಬಿಡುವ ಅಥವಾ ಅಪೂರ್ಣ ಕೆಲಸವನ್ನು ಸಲ್ಲಿಸುವ ಅಪಾಯವು ನಿಮಗೆ ಹೆಚ್ಚಿನ ಒತ್ತಡವನ್ನು ಉಂಟುಮಾಡಬಹುದು ಮತ್ತು ನಿಮಗೆ ನಿಜವಾಗಿ ಹೇಗೆ ವರ್ತಿಸಬೇಕು ಎಂದು ತಿಳಿದಿಲ್ಲ ಮೆದುಳು ಇದು ಕೇವಲ ಒಂದು ರೀತಿಯ ಆವೇಗವನ್ನು ತಲುಪುತ್ತದೆ ಎಂದು ಯೋಚಿಸುತ್ತಿಲ್ಲ ನಾನು ಹೇಳಿದಂತೆ ಈ ರೀತಿಯ ಒತ್ತಡವು ದಿನಚರಿಯನ್ನು ಮತ್ತೆ ಅಡ್ಡಿಪಡಿಸಬಹುದು ತದನಂತರ ನೀವು ಹೆಚ್ಚು ತಿನ್ನುತ್ತೀರಿ ಅಥವಾ ನೀವು ಸಮಯವಲ್ಲದ ಸಮಯದಲ್ಲಿ ಜಂಕ್ ಫುಡ್ ತಿನ್ನುತ್ತೀರಿ ಮತ್ತು ನಂತರ ನೀವು ನಿದ್ರೆಯಲ್ಲೂ ಸಾಕಷ್ಟು ಅಡಚಣೆ ಉಂಟಾಗುತ್ತದೆ ಒಟ್ಟಾರೆ ಅನಿಯಂತ್ರಿತ ಒತ್ತಡವು ಮಾನಸಿಕ ಖಿನ್ನತೆ ಮತ್ತು ಇತರ ಮಾನಸಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು ಜನರು ತುಂಬಾ ಒತ್ತಡದಲ್ಲಿದ್ದಾರೆ ಎಂಬ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಹೆಚ್ಚಿದ ರಕ್ತದೊತ್ತಡ ಹೃದಯಾಘಾತ ಪಾರ್ಶ್ವವಾಯು ಮೂಲವ್ಯಾಧಿ ಹುಣ್ಣು ಮುಂತಾದ ದೈಹಿಕ ಅನಾರೋಗ್ಯ ಕ್ಯಾನ್ಸರ್ ಇತ್ಯಾದಿಗಳೆಲ್ಲವೂ ಕೆಟ್ಟ ಒತ್ತಡದಿಂದಾಗಿ ಉಂಟಾಗಬಹುದು ಈಗ ಮುಂಬರುವ ಉಪನ್ಯಾಸದಲ್ಲಿ ನಾವು ಇದನ್ನು ಹೇಗೆ ನಿಭಾಯಿಸಬಹುದು ಎಂಬುದನ್ನು ನೋಡಲು ಪ್ರಯತ್ನಿಸಲಿದ್ದೇವೆ ಮತ್ತು ನಿಮ್ಮನ್ನು ಬೀಳ್ಕೊಡುವ ಮೊದಲು ಎರಡು ಒಳ್ಳೆಯ ಆಲೋಚನೆಗಳೊಂದಿಗೆ ಕೊನೆಗೊಳಿಸಲು ಬಯಸುತ್ತೇನೆಃ ಅರ್ಥಮಾಡಿಕೊಳ್ಳಬೇಕಾಗಿರುವುದು ಹ್ಯಾನ್ಸ್ ಸೆಲೀ ಸೂಚಿಸಿದಂತೆ ಒತ್ತಡವು ನಮ್ಮನ್ನು ಕೊಲ್ಲುವುದಿಲ್ಲ ಅದು ನಮ್ಮ ಪ್ರತಿಕ್ರಿಯೆಯಾಗಿದೆ ಆದ್ದರಿಂದ ನಾವು ಇದನ್ನು ಹೇಗೆ ನಿರ್ವಹಿಸಬಹುದು ಎಂಬುದನ್ನು ನೋಡೋಣ ಮತ್ತು ಇನ್ನೊಂದು ಕಲ್ಪನೆಯೆಂದರೆ ಒತ್ತಡಕ್ಕೆ ಪ್ರಮುಖ ಕಾರಣವೆಂದರೆ ಜನರು ಅದನ್ನು ಕಂಡುಹಿಡಿಯಲು ಅಸಮರ್ಥರಾಗಿರುವುದು ನಿಮ್ಮ ಉಡುಗೊರೆ ಗುಣಗಳನ್ನು ಕಂಡುಕೊಳ್ಳಿ ಅವುಗಳನ್ನು ಅನುಸರಿಸಿ ಮತ್ತು ನೀವು ಎಂದಿಗೂ ಒತ್ತಡಕ್ಕೆ ಒಳಗಾಗುವುದಿಲ್ಲ ಧನ್ಯವಾದಗಳು ನಾನು ಹಿಂತಿರುಗುತ್ತೇನೆ ಮತ್ತು ನಂತರ ನಾವು ಇದನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದರ ಬಗ್ಗೆ ಚರ್ಚಿಸುತ್ತೇವೆ ಮತ್ತು ಮುಂಬರುವ ಉಪನ್ಯಾಸದಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸಲು ನೀವು ಒತ್ತಡವನ್ನು ಹೇಗೆ ಬಳಸಬಹುದು ತಿಳಿಯೋಣ ಧನ್ಯವಾದಗಳು